ಇಲ್ಲಿಯವರೆಗೆ Single phase ಮಾಡಬಹುದು ಅದು ವೋಲ್ಟೇಜ್ ಮಟ್ಟವನ್ನು ಹೆಚ್ಚಿಸಬಹುದು ಅಥವಾ ವೋಲ್ಟೇಜ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಟ್ರಾನ್ಸ್ಫಾರ್ಮರ್ ಅನ್ನು ಹೊಂದಿದೆ ಆದ್ದರಿಂದ ಉದಾಹರಣೆಗೆ power station ವನ್ನು ಬಳಸುವ ಸಾಧನವಾಗಿದೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ಗಳಲ್ಲಿನ losses ಯು ತುಂಬಾ ಹೆಚ್ಚಾಗಿದೆ ನಷ್ಟಗಳು ನಂತರ ನೋಡೋಣ ಆದ್ದರಿಂದ ಅವು ಸ್ಥಿರವಾಗಿರುವುದರಿಂದ ದೀರ್ಘಾಯುಷ್ಯವನ್ನು ಹೊಂದಿರುತ್ತವೆ ಮತ್ತು ಬಹಳ ಸ್ಥಿರವಾಗಿರುತ್ತವೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ ಸ್ಥಿರ ಸಾಧನವನ್ನು ಪಡೆಯುತ್ತದೆ ಆದ್ದರಿಂದ ಈಗ ಉದಾಹರಣೆಗೆ ferromagnetic core ಸಹ ಸಂಪರ್ಕ ಹೊಂದಿದೆ ಆದರೆ ಡ್ಯಾಶ್ ಸಾಲಿನಲ್ಲಿ ತೋರಿಸಲಾಗಿದೆ ಅಂದರೆ ಲೋಡ್ ಸಂಪರ್ಕಗೊಂಡಿಲ್ಲ ಈಗ V1 ಆಗಿರುವ alternate supply ಎಂದು ಕರೆಯಲಾಗುತ್ತದೆ ಅಂದರೆ ಲೋಡ್ ಸಂಪರ್ಕಗೊಂಡಿಲ್ಲ ಆದ್ದರಿಂದ ಯಾವುದೇ ಕರೆಂಟ್ secondary ಕರೆಂಟ್ ಎಂದು ಕರೆಯಲ್ಪಡುವ ಸಣ್ಣಕರೆಂಟ್ ಫ್ಲಕ್ಸ್ ಅನ್ನು ಉತ್ಪಾದಿಸಲು ಕಾರಣವಾಗಿದೆ ಮತ್ತು ಫ್ಲಕ್ಸ್ನ ದಿಕ್ಕಿನಲ್ಲಿ ಪ್ರಸ್ತುತ ಗ್ರಾಫ್ನ ದಿಕ್ಕಿನಲ್ಲಿ ನಾನು ಹೇಳಿದ hand rule ಪ್ರಕಾರ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ನಲ್ಲಿ ಹೆಬ್ಬೆರಳು ಫ್ಲಕ್ಸ್ನ ದಿಕ್ಕನ್ನು ಪಡೆಯುತ್ತದೆ ಆದ್ದರಿಂದ ಅದನ್ನು ಕ್ಲಿಯರ್ ಮಾಡಿ ಇದು ವಾಸ್ತವವಾಗಿ ಫೆರೋಮ್ಯಾಗ್ನೆಟಿಕ್ ಕೋರ್ ಮತ್ತು ಇದು ಟ್ರಾನ್ಸ್ಫಾರ್ಮರ್ನ ಸರ್ಕ್ಯೂಟ್ ಸಂಕೇತವಾಗಿದೆ ಆದ್ದರಿಂದ primary ಗೆ ಸಂಪರ್ಕಿಸಬಹುದು ಈಗ ಕಾರ್ಯಾಚರಣೆಯ ತತ್ವದ ಪ್ರಕಾರ secondary ವಾಗಿದ್ದು V1 ವೋಲ್ಟೇಜ್ I1 ಕರೆಂಟ್ ಅನ್ನು ಅದು ಯಾವುದೇ ಲೋಡ್ ಇಲ್ಲದಿದ್ದಾಗ I0 ಕರೆಂಟ್ ಆಗಿರುವಾಗ ಮತ್ತು I1 I0 ಎಂದು ಹೇಳುತ್ತದೆ ಮತ್ತು ಇದು ಕೋರ್ ನಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಸ್ಥಾಪಿಸುತ್ತದೆ ಈ ಪರ್ಯಾಯ ಫ್ಲಕ್ಸ್ ನಾನು ಹೇಳಿದ primary ವೋಲ್ಟೇಜ್ ಆಗಿದೆ ವೋಲ್ಟೇಜ್ ಅನ್ನು ಪ್ರಚೋದಿಸಲಾಗುತ್ತದೆ ಆದ್ದರಿಂದ ನಾನು ಇದನ್ನು ಈ ರೀತಿ ಮಾಡಿದರೆ ಅದು E 1 ಆದರೆ winding ಸಹ resistance emf ದಿಕ್ಕನ್ನು ನೀಡುತ್ತದೆ ಅದಕ್ಕಾಗಿಯೇ ಚಿಹ್ನೆ ಇಲ್ಲಿದೆ ಆದ್ದರಿಂದ ಆದರ್ಶ ಟ್ರಾನ್ಸ್ಫಾರ್ಮರ್ಗಾಗಿ ಈ ಕೆಳಗಿನ ಊಹೆಗಳನ್ನು ಮಾಡಲಾಗುತ್ತದೆ Winding ನ ಪ್ರತಿರೋಧವು ನಗಣ್ಯ ಎಂದು ತಿಳಿದರೆ windling ಗೆ ಪ್ರತಿರೋಧವಿಲ್ಲ ಎಂದು ಹೇಳಿ ಉತ್ಪತ್ತಿಯಾಗುವ ಎಲ್ಲಾ ಫ್ಲಕ್ಸ್ ಗಳು ಟ್ರಾನ್ಸ್ಫಾರ್ಮರ್ನ core ಗೆ ಸೀಮಿತವಾಗಿರುತ್ತದೆ ಮತ್ತು ಎರಡೂ windling ಗಳ ಫ್ಲಕ್ಸ್ನ ಸೋರಿಕೆ ಇಲ್ಲ ಯಾವುದೇ ಸೋರಿಕೆ ಇಲ್ಲ ಎಂದು ಊಹಿಸುತ್ತಿವೆ ಮತ್ತು ಫ್ಲಕ್ಸ್ ಎರಡೂ windling ಗಳನ್ನು ಸಂಪೂರ್ಣವಾಗಿ ಸಂಪರ್ಕಿಸುತ್ತದೆ ಈಗ ಸಂಖ್ಯೆ 3 ಕೋರ್ನ permiability ಯು ತುಂಬಾ ಹೆಚ್ಚಾಗಿದೆ ಇದರಿಂದಾಗಿ ಫ್ಲಕ್ಸ್ ಅನ್ನು ಉತ್ಪಾದಿಸಲು ಮತ್ತು ಅದನ್ನು ಕೋರ್ನಲ್ಲಿ ಸ್ಥಾಪಿಸಲು ಅಗತ್ಯವಾದ ಮ್ಯಾಗ್ನೆಟೈಸಿಂಗ್ ಕರೆಂಟ್ ನಗಣ್ಯ ಮತ್ತು 4 ನೇ ಭಾಗವು d ಭಾಗದ hysterisis ಟ್ರಾನ್ಸ್ಫಾರ್ಮರ್ಗಾಗಿ ಮಾಡಿದ 4 ಊಹೆಗಳು ಇವು ಈಗ ಆದರ್ಶ ಟ್ರಾನ್ಸ್ಫಾರ್ಮರ್ನಲ್ಲಿ dΦ dψ dt ಇದು primary ಅನ್ನು ನಿರ್ಲಕ್ಷಿಸಲಾಗಿದೆ ಈಗ ಆದ್ದರಿಂದ E1 E2 N1 N2 ಅನ್ನು ಪಡೆಯುತ್ತದೆ ಆದ್ದರಿಂದ E1 N1 E2 N2 ಪ್ರತಿ turns ದಿಂದ ಋಣಾತ್ಮಕವಾಗಿದೆ ಆದ್ದರಿಂದ ಯಾವುದೇ losses ಅನುಪಾತವಾಗಿದೆ ಆದ್ದರಿಂದ V2 V1 K K 1 ಕ್ಕಿಂತ ಕಡಿಮೆಯಿದ್ದರೆ ಈ step up transformer ಇಲ್ಲ ಎಂದು ಊಹಿಸುತ್ತಿದೆ ಆದ್ದರಿಂದ V1 V2 E1 E2 N1 N2 ಆದ್ದರಿಂದ V1 V2 ಸಮಾನ N1 N 2 ಆಗಿದೆ ನಂತರ V1 ಮತ್ತು E1 ನಡುವಿನ ಸಂಬಂಧವನ್ನು ಇಲ್ಲಿ ನೋಡಬಹುದು ಅದಕ್ಕಿಂತ ಕಡಿಮೆ K ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಗಿದ್ದರೆ K ಅದಕ್ಕಿಂತ ದೊಡ್ಡದಾದರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಉದಾಹರಣೆಗೆ N1 50 ಎಂದು ತಿಳಿಯಿರಿ ಮತ್ತು N2 100 50 turns ಎಂದು ಭಾವಿಸೋಣ ನಂತರ K N1 N2 50100 ಅರ್ಧ ಅಂದರೆ K ಗಿಂತ ಕಡಿಮೆ K ಕಡಿಮೆ ಏಕೆಂದರೆ ಅದು ಅರ್ಧದಷ್ಟು ಅಂದರೆ ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಗಿದೆ ಅದು ಏಕೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂದರೆ ಇಲ್ಲಿ V1 V2 K ಅರ್ಧ ಅಂದರೆ V2 2 V1 ಅಂದರೆ ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಏಕೆಂದರೆ ಪ್ರಾಥಮಿಕ ಸೈಡ್ ವೋಲ್ಟೇಜ್ ಅದು V1 ಸೆಕೆಂಡರಿ ಸೈಡ್ ಆಗಿದ್ದರೆ ಅದು 2 V1 ಆಗುತ್ತಿದೆ ಉದಾಹರಣೆಗೆ ಪ್ರಾಥಮಿಕ ಭಾಗವು 100 KB ಆಗಿದ್ದರೆ ದ್ವಿತೀಯಕ ಭಾಗ 200 KB ಆಗಿರುತ್ತದೆ ಇದು K ಗಿಂತ ಕಡಿಮೆಯಿದ್ದರೆ ಅದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಗಿದೆ ಅದೇ ರೀತಿ K ಅದಕ್ಕಿಂತ ದೊಡ್ಡದಾದರೆ ಅದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತದೆ ಆದ್ದರಿಂದ ಅದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗಿಂತ K ಹೆಚ್ಚಾಗಿದೆ ಈಗ ದ್ವಿತೀಯ winding ನಾದ್ಯಂತ ಒಂದು ಲೋಡ್ ಸಂಪರ್ಕಗೊಂಡಾಗ ಕರೆಂಟ್ I2 ಹರಿಯುತ್ತದೆ ಆದ್ದರಿಂದ ಆದರ್ಶ ಟ್ರಾನ್ಸ್ಫಾರ್ಮರ್ನಲ್ಲಿ ನಾನು ಇದನ್ನು ಹೇಳುವಾಗಲೆಲ್ಲಾ ಮೊದಲಿಗೆ ಸರ್ಕ್ಯೂಟ್ ರೇಖಾಚಿತ್ರವನ್ನು ಆರಂಭದಲ್ಲಿ ಫೆರೋಮ್ಯಾಗ್ನೆಟಿಕ್ ವಸ್ತುವನ್ನು ಎಳೆಯಿರಿ ಕೋರ್ winding ಮೊದಲು ಅದನ್ನು ಚಿತ್ರಿಸಿರಿ ನಂತರ ನೋಡಿ secondary ಸಾಧ್ಯವಿಲ್ಲ ಆದರೆ ನಮ್ಮ ಸ್ಪಷ್ಟೀಕರಣದ ಸಲುವಾಗಿ ಈಗ ಆದ್ದರಿಂದ primary ಕರೆಂಟ್ ಆಗಿದೆ ಆದ್ದರಿಂದ ವೋಲ್ಟ್ ಆಂಪಿಯರ್ ಒಂದೇ ಆಗಿರಬೇಕು ಆದ್ದರಿಂದ V1 I1 V2 I2 ಆದ್ದರಿಂದ V1 V2 I2 I1 ಆದ್ದರಿಂದ V1 V2 ಈಗ N1 N2 I2 I1 N1 N2 K ಆಗಿದೆ ಆದ್ದರಿಂದ V1 V2 N1 N2 ಅನ್ನು ಬರೆಯಬಹುದು ಅಥವಾ ಕರೆಂಟ್ ಸಂದರ್ಭದಲ್ಲಿ ಅದು I2 I1 N1 N2 ಆಗಿರುತ್ತದೆ ಇದು N1 I1 N2 I2 ಆಗಿದೆ ಆದ್ದರಿಂದ ಇದರರ್ಥ emf ನಂತರ ನೋಡಿದರೆ ಅದು ಬೇರೆ ಮಾರ್ಗವಾಗಿರುತ್ತದೆ ಊಹಿಸಿಕೊಳ್ಳಿ ಅದು I2 I1 N1 N2 ಆಗಿದ್ದರೆ cross ನಲ್ಲಿ emf ಗೆ ಸಮನಾಗಿರಬೇಕು ಆದ್ದರಿಂದ ಟ್ರಾನ್ಸ್ಫಾರ್ಮರ್ನ ರೇಟಿಂಗ್ ವೋಲ್ಟ್ ಆಂಪಿಯರ್ನ ಪ್ರಕಾರ ಅದು ಹೆಚ್ಚು ಬಿಸಿಯಾಗದೆ ರೂಪಾಂತರಗೊಳ್ಳುತ್ತದೆ ಎಂದು ಹೇಳಲಾಗಿದೆ ಈ ರೀತಿಯಾಗಿ ಅದನ್ನು ವೋಲ್ಟ್ ಆಂಪಿಯರ್ ಆಗಿ ಮಾಡುತ್ತದೆ ಈಗ ಟ್ರಾನ್ಸ್ಫಾರ್ಮರ್ ರೇಟಿಂಗ್ V1 I1 ಅಥವಾ V2 I2 ಆಗಿದ್ದರೆ I2 full ಅನ್ನು ನೀಡಲಾಗುವುದು ಈ ಎಲ್ಲ ವಿಷಯಗಳನ್ನು ನೀಡಲಾಗುವುದು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳೋಣ Ideal ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಲೆಕ್ಕಹಾಕಿ ಆದ್ದರಿಂದ ಈಗ turns ratio ವನ್ನು 8 ರಿಂದ 1 ಎಂದು ನೀಡಲಾಗಿದೆ ಎಂದರೆ ಅದು N1 N2 ಆಗಿದೆ ಅಂದರೆ 8 ರಿಂದ 1 ಎಂದು ನೀಡಲಾಗಿದೆ ಅಂದರೆ ಅದು N1 N2 81 ಆಗಿದೆ ಆದ್ದರಿಂದ N1 N2 81 K ಆದ್ದರಿಂದ K 8 ಅಂದರೆ ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗಿದೆ ಏಕೆಂದರೆ K ಗಿಂತ ದೊಡ್ಡದಾಗಿದೆ ಆದ್ದರಿಂದ ಇದರರ್ಥ V1 V2 K ಆದ್ದರಿಂದ V2 V1 K ಆದ್ದರಿಂದ 2408 ಆದ್ದರಿಂದ V2 30 ವೋಲ್ಟ್ ಆಗಿರುತ್ತದೆ ಆದ್ದರಿಂದ primary ವು 30 ವೋಲ್ಟ್ಗಳು I2 I1 K ಎಂದು ಸಹ ತಿಳಿದಿದ್ದೇವೆ ಆದ್ದರಿಂದ I2 K I1 ಗೆ I1 3 ಆಂಪಿಯರ್ ಎಂದು ನೀಡಲಾಗಿದೆ ಆದ್ದರಿಂದ I2 24 ಆಂಪಿಯರ್ ಆದ್ದರಿಂದ ಕುತೂಹಲಕಾರಿಯಾಗಿ ಈ ಭಾಗವನ್ನು ನೋಡಿದರೆ ಅದು 30 ವೋಲ್ಟ್ full ನೋಡಿದರೆ 72 ಆಗಿರಬೇಕು ಆದ್ದರಿಂದ ಈ ವೋಲ್ಟೇಜ್ V2 30 ವೋಲ್ಟ್ ಮತ್ತು ಇದು 24 ಆಂಪಿಯರ್ ಆಗಿದ್ದರೆ ಅದು 720 ವೋಲ್ಟ್ ಆಂಪಿಯರ್ ಆಗಿದೆ ಆದ್ದರಿಂದ ಅಂದರೆ V1 I 1 ಇದು V 2 I 2 ಗೆ ಸಮನಾಗಿರಬೇಕು ಈಗ ಮತ್ತೊಂದು ಸಣ್ಣ ಉದಾಹರಣೆ 5 KVA ಇದ್ದರೆ Single ಕರೆಂಟ್ ಆಗಿದೆ ಆದ್ದರಿಂದಇವುಗಳನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ಮೊದಲನೆಯದಾಗಿ N1 N2 101 10 ಆಗಿದೆ ಈಗ V1 2 5 KV ಆಗಿದೆ ಆದ್ದರಿಂದ 1000 ನಿಂದ ಗುಣಿಸಿದಾಗ 2500 ವೋಲ್ಟ್ ಆದ್ದರಿಂದ N1 N2 V1 V2 ಆದ್ದರಿಂದ V2 V1 N2 N1 V1 2500 ಮತ್ತು N2 N1 110 ಆಗಿದೆ ಎಂದು ತಿಳಿಯಿರಿ ಆದ್ದರಿಂದ ಇದು 250 ವೋಲ್ಟ್ ಆದ್ದರಿಂದ V 2 250 ವೋಲ್ಟ್ ಆಗಿದೆ ವೋಲ್ಟ್ ಆಂಪಿಯರ್ನಲ್ಲಿನ ಟ್ರಾನ್ಸ್ಫಾರ್ಮರ್ ರೇಟಿಂಗ್ full ಲೋಡ್ನಲ್ಲಿ V2 I2 ಆಗಿರುತ್ತದೆ ಆದ್ದರಿಂದ ಇದು V2 I2 ಆಗಿದೆ ಅಂದರೆ KVA 5000 ನೀಡಲಾಗಿದೆ ಅಂದರೆ ನನ್ನ ಪ್ರಕಾರ ಇದು ಈ ರೀತಿಯದ್ದಾಗಿದೆ ಆದ್ದರಿಂದ ವೋಲ್ಟ್ ಆಂಪಿಯರ್ V2 I2 ನಲ್ಲಿ ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಆದ್ದರಿಂದ ಈ 5 KVA ಅನ್ನು ನೀಡಲಾಗಿದೆ 5 1000 ಆಂಪಿಯರ್ V2 250 ವೋಲ್ಟ್ ಇದನ್ನು ಪರಿಹರಿಸಿದರೆ I2 20 ಆಂಪಿಯರ್ full ಲೋಡ್ ಕರೆಂಟ್ ಪಡೆಯುತ್ತದೆ ಆದ್ದರಿಂದ KVA ಗೆ 5 KVA ಇದನ್ನು ಸಮಸ್ಯೆಯಲ್ಲಿ ನೀಡಲಾಗುತ್ತದೆ ಅಂದರೆ 5000 ವೋಲ್ಟ್ ಆಂಪಿಯರ್ ವೋಲ್ಟೇಜ್ ಇಲ್ಲಿ 250 ವೋಲ್ಟ್ ಆಗಿದೆ ಮತ್ತು ಕರೆಂಟ್ ಅನ್ನು ನಿರ್ಧರಿಸಬೇಕು ಆದ್ದರಿಂದ ಇದರಿಂದ I2 20 ಆಂಪಿಯರ್ ಸಿಗುತ್ತದೆ ಈಗ B ಲೋಡ್ ಪ್ರತಿರೋಧದ minimum value ಕೇವಲ V2 I2 ಆದ್ದರಿಂದ V2 250 ಮತ್ತು I2 20 ಸಿಕ್ಕಿದೆ ಅದು 12 5 ಓಮ್ ಆಗಿದೆ ನೋಡಿ N1 N2 I2 I1 ಆದ್ದರಿಂದ I1 I2 x N2 N1 ಎಂದು ತಿಳಿದಿದೆ ಆದ್ದರಿಂದ I2 20 ಆಂಪಿಯರ್ ಮತ್ತು N2 N1 110 ಆಗಿದೆ ಆದ್ದರಿಂದ ಇದು ವಾಸ್ತವವಾಗಿ 2 ಆಂಪಿಯರ್ ಆದ್ದರಿಂದ ತುಂಬಾ ಸರಳವಾಗಿದೆ ಈಗ ಮುಂದಿನದು no ಫಾಸರ್ ರೇಖಾಚಿತ್ರವಾಗಿ ತೆಗೆದುಕೊಳ್ಳಲಾಗಿದೆ ಉದಾಹರಣೆಗೆ ಫಾಸರ್ ರೇಖಾಚಿತ್ರದಲ್ಲಿ ಇದು ಫ್ಲಕ್ಸ್ ಆದ್ದರಿಂದ ಸೈನುಸೈಡಲ್ variation ಎಂದು ಕರೆಯುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ಅದು ಹೇಳಿದಾಗಲೆಲ್ಲಾ Lenz ನ ಕಾನೂನಿನ ಪ್ರಕಾರ E1 primary ವನ್ನು ತೆಗೆದುಕೊಂಡರೆ E1 N1 ನಂತರ Φm ನಂತರ ω ನಂತರ cosine ω t ಸಿಗುತ್ತದೆ ಆದ್ದರಿಂದ ಇದನ್ನು N1 Φm ಎಂದು ಬರೆಯಬಹುದು ω ಇದು cosine ω t ಆದ್ದರಿಂದ sin 90o ω t ಅನ್ನು ಬರೆಯಬಹುದು ಮತ್ತು ಇದು ಚಿಹ್ನೆ ಇಲ್ಲಿದೆ ಅದರೊಳಗೆ ಸೈನ್ ಮಾಡಿದರೆ ನಂತರ E1 N1 ಅನ್ನು ಪಡೆದುಕೊಳ್ಳುತ್ತದೆ ಮತ್ತು ನಂತರ Φm ನಂತರ ω sin ನಂತರ sin ω t 90o ಎಂದು ಬರೆಯಬಹುದು ಆದ್ದರಿಂದ sin ω t 90 ಅಂದರೆ E1 ಇದರರ್ಥ ಒಂದು ವೇಳೆ Φ sin ω t ಮತ್ತು ಅದು loss ವನ್ನು ನಿರ್ಲಕ್ಷಿಸಲಾಗುತ್ತದೆ ಆದ್ದರಿಂದ no ಲೋಡ್ ಕರೆಂಟ್ I0 ಸಹ ಫ್ಲಕ್ಸ್ನ ಫೇಸ್ ದಲ್ಲಿದೆ ಮತ್ತುನಷ್ಟವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರೆ I0 ವಾಸ್ತವವಾಗಿ V1 90 o ಹಿಂದುಳಿಯುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ I0 Φ ನ ಫೇಸ್ ದಲ್ಲಿದೆ ಮತ್ತು resistance x m ಅನ್ನು ತೆಗೆದುಕೊಂಡರೆ I 0 ಶುದ್ಧವಾದ I ಎಂದು ನಾನು ಹೇಳಿದ್ದೇನೆ ಎಂದರೆ ನಷ್ಟವನ್ನು ನಿರ್ಲಕ್ಷಿಸಲಾಗಿದೆ ಎಂದಾದರೆ ಈ I0 ಮತ್ತು Φ ಎರಡೂ ಫೇಸ್ ದಲ್ಲಿದೆ ಮತ್ತು V190 o ನಿಂದ ಹಿಂದುಳಿದಿದೆ ಆದ್ದರಿಂದ ಈ ಸಂದರ್ಭದಲ್ಲಿ E1 sin ω t 90o ಇದರರ್ಥ Φ Φm sin ω t ಮತ್ತು ಇಲ್ಲಿ ಅದುsin ω t 90 o ಎಂದರೆ ನಾನು ಅದನ್ನು ಸ್ಪಷ್ಟಗೊಳಿಸುತ್ತಿದ್ದೇನೆ ಆದ್ದರಿಂದ ಇದರರ್ಥ ನನ್ನ V1 Φ90o ಇಂದ ವಿಳಂಬವಾಗಲಿದೆ ಇದು ನನ್ನ E1 primary induced emf ವೋಲ್ಟೇಜ್ ಬದಲಾವಣೆಯನ್ನು ವಿರೋಧಿಸುತ್ತದೆ ಆದ್ದರಿಂದ Lenz law ವಾಸ್ತವವಾಗಿ V1 E1 ಆಗಿದೆ ಆದ್ದರಿಂದ ಒಂದು E1 ಮತ್ತು d ψ dt ಇದರರ್ಥ ನನ್ನ V1 ಸಾಮಾನ್ಯವಾಗಿ N1 ಆಗಿರುತ್ತದೆ ಅದು d ψ dt ಎಂದು ಕರೆಯುತ್ತದೆ ಏಕೆಂದರೆ E1 N1 d ψ dt ಆದ್ದರಿಂದ ಅದು N d ψ d t ಆಗಿರುತ್ತದೆ ಆದ್ದರಿಂದ ನನ್ನ V1 N1 ಆಗಿರುತ್ತದೆ Φ Φm sin ω t ಆಗಿರುತ್ತದೆ Derivative ಅನ್ನು ತೆಗೆದುಕೊಂಡರೆ ಅದು N1 ಆಗಿರುತ್ತದೆ ನಂತರ Φm ನಂತರ ω ನಂತರ cos cos ω t ಆಗಿರುತ್ತದೆ ಆದ್ದರಿಂದ ಅದು V1 ಎಂದು ಕರೆಯುತ್ತದೆ ಆದ್ದರಿಂದ ಇದನ್ನು ನಾನು ಬರೆಯುತ್ತಿದ್ದೇನೆ ಎಂದು ಭಾವಿಸಿದರೆ V1 N1 ನಂತರ Φm ನಂತರ ω ಮತ್ತು ಇದು cos ω t ಸಾಮಾನ್ಯವಾಗಿ ಒಂದನ್ನು sin 90o ω t ಇನ್ನೊಂದು sin 90o ω t ಎಂದು ಬರೆಯಬಹುದು ಅಂದರೆ V1 ಎಂದು ಬರೆಯಬಹುದು ಅಂದರೆ ಇದು ನನ್ನದು Φ Φm sin ω t ಅಂದರೆ ಈ V1 ವಾಸ್ತವವಾಗಿ 90 o ಇಂದ ಮುನ್ನಡೆಸುತ್ತದೆ ಅಂದರೆ V1 E1 ಆದ್ದರಿಂದ ಇದು ನನ್ನ E2 ಇದು E1 ಮತ್ತು ಇದು V1 E1 ಆಗಿದೆ ಆದ್ದರಿಂದ E1 primary induced emf ಆಗಿ ತೆಗೆದುಕೊಳ್ಳಲಾಗಿದೆ ಅದನ್ನು ಸ್ಪಷ್ಟಪಡಿಸುತ್ತೇನೆ ಆದ್ದರಿಂದ I0 ಫ್ಲಕ್ಸ್ ಅನ್ನು ಉತ್ಪಾದಿಸುತ್ತದೆ ಮತ್ತು ಫ್ಲಕ್ಸ್ನೊಂದಿಗೆ ಫೇಸ್ ನಲ್ಲಿದೆ ಈಗ primary induced emf E1 ಲೆನ್ಜ್ನ ಕಾನೂನಿನ ಪ್ರಕಾರ V1 ಗೆ ಫೇಸ್ ವಿರುದ್ಧವಾಗಿದೆ ಮತ್ತು ಇದು V1 ರೊಂದಿಗೆ 180o ಔಟ್ ಆಫ್ ಫೇಸ್ ಆಗಿದೆ ಆದ್ದರಿಂದ ಇದು V1 ಮತ್ತು ಇದು V1 E1 ಆದ್ದರಿಂದ 180o ಔಟ್ ಆಫ್ ಫೇಸ್ ಆದ್ದರಿಂದ ಇದು ಲೆನ್ಜ್ನ ಕಾನೂನು ಮತ್ತು ಈ ಫ್ಯಾರಡೆಸ್ ಕಾನೂನು ಈ ಎಲ್ಲ ವಿಷಯಗಳನ್ನು ಉನ್ನತ ದ್ವಿತೀಯ ಭೌತಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದೆ ಆದ್ದರಿಂದ ಈ ರೀತಿ ನಷ್ಟಗಳನ್ನು ಪರಿಗಣಿಸದಿದ್ದಾಗ ಇದು ಫಾಸರ್ ರೇಖಾಚಿತ್ರ ಈಗ ಸಾಮಾನ್ಯವಾಗಿ ಟ್ರಾನ್ಸ್ಫಾರ್ಮರ್ನಲ್ಲಿ ಏನಾಯಿತು ಎಂದರೆ ಕೋರ್ ಅನ್ನು ಬಿಸಿ ಮಾಡುವುದರಿಂದ ಹಿಸ್ಟರೆಸಿಸ್ ವು ಇರುವುದರಿಂದ I0 ವಾಸ್ತವವಾಗಿ V1 ಅನ್ನು ನಿಖರವಾಗಿ 90o ಹಿಂದುಳಿಯುವುದಿಲ್ಲ ಅಥವಾ Φ1 ರೊಂದಿಗೆ ನಿಖರವಾಗಿ ಫೇಸ್ ನಲ್ಲಿ ಇರದೆ I0 ನ ಹಿಂದುಳಿದ ಕೋನ ಇರುತ್ತದೆ ಅದು ಈ I0 ವಾಸ್ತವವಾಗಿ ನಾನು ಬರೆಯುವ ಫೇಸ್ ನಲ್ಲಿ ನಿಖರವಾಗಿಲ್ಲ ಏಕೆಂದರೆ ಅದು ಕೋರ್ ನಷ್ಟವನ್ನು ಹೊಂದಿದೆ ಏಕೆಂದರೆ ಅದು ಕಬ್ಬಿಣದ ನಷ್ಟವಾಗಿದ್ದು ಅದು ಎಡ್ಡಿ ಕರೆಂಟ್ ಮತ್ತು ಹಿಸ್ಟರೆಸಿಸ್ ನಷ್ಟವಾಗಿದೆ ಆದ್ದರಿಂದ ಇದು V1 E1 ಸರಿ ಆದರೆ ಈ I0 ವಾಸ್ತವವಾಗಿ V1ಕೋನ 0 ದಿಂದ ಹಿಂದುಳಿದಿದೆ ಆದ್ದರಿಂದ ಈ ಕೋನವು Φ0 ಮತ್ತು ಅದು Φ ನ ಕಾಂಪೊನೆಂಟ್ ಆಗಿದೆ Im I0 sin Φ ಈ component ಫ್ಲಕ್ಸ್ ಅನ್ನು ಉತ್ಪಾದಿಸುವ ಜವಾಬ್ದಾರಿಯನ್ನು ಹೊಂದಿದೆ ಏಕೆಂದರೆ ಇದು Φ0 ಆಗಿದೆ ಅದು cos 90 Φ0 ಆಗಿರುತ್ತದೆ ಆದ್ದರಿಂದ ಇದು I0 sinΦ ಮತ್ತು ಈ Ic I0 cos Φ0 ಆಗಿರುತ್ತದೆ ಆದ್ದರಿಂದ ಈ component ಆಗಿದೆ Iron loss ಆದ್ದರಿಂದ ಇದು ಪ್ರಾಯೋಗಿಕ ಟ್ರಾನ್ಸ್ಫಾರ್ಮರ್ಗಾಗಿ ನೋ ಲೋಡ್ ಫಾಸರ್ ರೇಖಾಚಿತ್ರವಾಗಿದೆ ಈಗ ಕರೆಂಟ್ ನ ಹರಿವುಗಳಿದ್ದರೆ losses ಸಂಭವಿಸುತ್ತವೆ ನಾನು ಇದನ್ನು magnetizing component ಗಳನ್ನು ನೀಡಿದ್ದೇನೆ ಆದ್ದರಿಂದ ಈಗ ಈ ಸಂಖ್ಯಾತ್ಮಕವಾಗಿ 2400400 ವೋಲ್ಟ್ ಟ್ರಾನ್ಸ್ಫಾರ್ಮರ್ ಆಗಿದೆ ಏಕೆಂದರೆ ಇದು primary side ನ ಮ್ಯಾಗ್ನೆಟೈಸಿಂಗ್ ಮತ್ತು ಕೋರ್ ನಷ್ಟ ಘಟಕದ ಮೌಲ್ಯವನ್ನು ನಿರ್ಧರಿಸಿ ಮತ್ತು ಫಾಸರ್ ರೇಖಾಚಿತ್ರವನ್ನು ಸೆಳೆಯಿರಿ ಆದ್ದರಿಂದ ಇದನ್ನು V1 2400 ವೋಲ್ಟ್ V2 ಗೆ 400 ವೋಲ್ಟ್ I0 ಗೆ 0 5 ಆಂಪಿಯರ್ ನೀಡಲಾಗುತ್ತದೆ ಆದ್ದರಿಂದ ಕಬ್ಬಿಣದ ನಷ್ಟ ಅಥವಾ ಕೋರ್ ನಷ್ಟ 400 ವ್ಯಾಟ್ ಅನ್ನು ಸಹ ನೀಡಲಾಗುತ್ತದೆ ಆದ್ದರಿಂದ V1 I0 cos Φ0 400 ಆದ್ದರಿಂದ ಅಂದರೆ 2400 0 ಆದ್ದರಿಂದ cos Φ 0 ಮೂರನೇ ಒಂದು ಭಾಗವನ್ನು ಪಡೆಯುತ್ತದೆ ಆದ್ದರಿಂದ Φ0 70 ಈಗ ಮ್ಯಾಗ್ನೆಟೈಜ್ ಕರೆಂಟ್ I m 0 ಪಾಯಿಂಟ್ ಮತ್ತು I0 sin Φ 0 ಆಗಿರುತ್ತದೆ ಆದ್ದರಿಂದ 0 471 ಆಂಪಿಯರ್ ಏಕೆಂದರೆ Φ0 70 5 ಮತ್ತು ಕೋರ್ ನಷ್ಟದ ಘಟಕ Ic I o 0 167 ಆಂಪಿಯರ್ ಆಗಿರುತ್ತದೆ ಮತ್ತು ಈ ಕರೆಂಟ್ ಮಂದಗತಿಯಲ್ಲಿರುವುದರಿಂದ I0 ಎಂದು ಫಾಸರ್ ನಲ್ಲಿ ಬರೆದರೆ ವಾಸ್ತವವಾಗಿ Ic j I m ಆದ್ದರಿಂದ Ic 0 167 ಮತ್ತು j 0 471 V1 ಅನ್ನು reference ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈಗ ಇದು ಫಾಸರ್ ರೇಖಾಚಿತ್ರವಾಗಿದೆ ಇದು V1 ಮತ್ತು ಇದು E2 400 ವೋಲ್ಟ್ಗಳು E1 ಸಹ ಇಲ್ಲಿದೆ ಮತ್ತು ಈ ಕೋನವು 70 5 ಆಗಿದೆ ಮತ್ತು ಇದು ಈ ಭಾಗವು Ic ಮತ್ತು ಈ ಭಾಗವು Im ಮತ್ತು ಇದು ಕರೆಂಟ್ I0 ಆಗಿದೆ ಆದ್ದರಿಂದ ಇದು ಸರಳವಾಗಿದೆ ಮತ್ತು ಇದು C ಉಲ್ಲೇಖ ಫಾಸರ್ ಮತ್ತು E1 ಅನ್ನು ಇಲ್ಲಿ ನೀಡಲಾಗಿದೆ E1 ಅನ್ನು ಇಲ್ಲಿ 2400 ನೀಡಲಾಗಿದೆ ಏಕೆಂದರೆ ಅದು balance ideal case ಅಥವಾ ವಿಭಿನ್ನವಾಗಿದೆ ಆದ್ದರಿಂದ ಈ emf ಸಮೀಕರಣವನ್ನು ನಾನು ನೀಡಿದ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನಲ್ಲಿ ನೀಡಲಾಗಿದೆ ಮತ್ತು rmf ಮೌಲ್ಯವನ್ನು ತೆಗೆದುಕೊಂಡರೆ ಅದನ್ನು ಯಾವ ಕಾಂತೀಯ ಸರ್ಕ್ಯೂಟ್ನಲ್ಲಿ √ 2 ಇಂದ ಭಾಗಿಸಲಾಗಿದೆ ಆದ್ದರಿಂದ ಈಗ ಈ ಉದಾಹರಣೆಯನ್ನು single phase ದಲ್ಲಿ 50 ಸೆಂಟಿಮೀಟರ್2 ರಲ್ಲಿ N1 ಮತ್ತು N2 ಅನ್ನು ನಿರ್ಧರಿಸಿ ಇದು ತುಂಬಾ ಸರಳವಾಗಿದೆ ತಿಳಿಯಿರಿ ಫ್ಲಕ್ಸ್ B A ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನಲ್ಲಿ B ಇದು flux density ಕ್ಕೆ m 1 5 x 75 10 4 ವೆಬರ್ ಆದ್ದರಿಂದ E1 4 44 m N1ಎಂದು ತಿಳಿದಿದೆ ಆದ್ದರಿಂದ N1 E1 4 44 f m ಆಗಿರುತ್ತದೆ ಅದು 500 ಈ ಮೌಲ್ಯ ಸಾಮಾನ್ಯವಾಗಿ ಇದನ್ನು50 ಹರ್ಟ್ಜ್ ಸಿಸ್ಟಮ್ ಎಂದು ತೆಗೆದುಕೊಳ್ಳಿ f 50 ಹರ್ಟ್ಜ್ ಇದು m ಆಗ N1 300 ಅನ್ನು ಪಡೆಯುತ್ತದೆ ಅದೇ ರೀತಿ N2 E2 4 44 f m ಅಂದರೆ 100 4 44 50 ಹರ್ಟ್ಜ್ ಎಫ್ 50 ಹರ್ಟ್ಜ್ ಮತ್ತು ಇದು N2 60 ಪಡೆಯುತ್ತದೆ ಆದ್ದರಿಂದ ಮೂಲತಃ N1 300 ಮತ್ತು N2 60 ಅನ್ನು ಪಡೆಯಲಾಗುತ್ತದೆ ವೋಲ್ಟೇಜ್ ಅನುಪಾತವನ್ನು V1 V2 ಇದು V1 V2 N1 N2 ಮತ್ತು N ಎಂದು ಹೇಳಿ ಮತ್ತು ಇದನ್ನು ವಾಸ್ತವವಾಗಿ 500 100 ವಾಸ್ತವವಾಗಿ 5 ಆಗುತ್ತದೆ ಆದ್ದರಿಂದ N1 300 ಆದ್ದರಿಂದ ಇಲ್ಲಿ N2 3005 ಸಹ ಅದನ್ನು N2 60 ಪಡೆಯಬಹುದು ಆದ್ದರಿಂದ ಇದು N 2 60 ಆಗಿದೆ